ಹೈಸೆನ್ಬರ್ಗ್ ಮತ್ತು ಶ್ರೊಡಿಂಗರ್Schrödinger ಸೂತ್ರೀಕರಣಗಳ ಸಮಾನತೆ ಗಣಿತದ ಪೂರ್ವಭಾವಿಗಳು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನೀವು ಇಲ್ಲಿಯವರೆಗೆ ಕಲಿತದ್ದು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹೈಸೆನ್ಬರ್ಗ್ನ ವಿಧಾನ ಇದು ಡೈನಾಮಿಕಲ್ ಕ್ವಾಂಟಿಟಿಗಳನ್ನು ಪ್ರತಿನಿಧಿಸಲು ಮ್ಯಾಟ್ರಿಕ್ಸ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಚಲನೆಯ ಸಮೀಕರಣವು ಶಾಸ್ತ್ರೀಯ ಸಮೀಕರಣದಂತೆಯೇ ಇತ್ತು ಮತ್ತು ಕ್ವಾಂಟಮ್ ಕಂಡೀಶನ್ ಅನ್ನು xp pxiI ಐಡೆಂಟಿಟಿ ಮ್ಯಾಟ್ರಿಸ್ ಎಂದು ನಿರೂಪಿಸಲಾಗಿದೆ ಹೈಸೆನ್ಬರ್ಗ್ನ ವಿಧಾನದಿಂದ ಬಹಳ ಭಿನ್ನವಾಗಿರುವ ಮತ್ತೊಂದು ವಿಧಾನವಾದ ಶ್ರೊಡಿಂಗರ್Schrödingerನ ವಿಧಾನವನ್ನು ನಾವು ಕಲಿತಿದ್ದೇವೆ ಮತ್ತು ಈ ವಿಧಾನದಲ್ಲಿ ಏನಾಗುತ್ತದೆ ಎಂದರೆ ಪಾರ್ಟಿಕಲ್ ಅದರೊಂದಿಗೆ ಸಂಯೋಜಿತವಾದ ವೇವ್ ಫಂಕ್ಷನ್ ψ ಹೊಂದಿರುತ್ತದೆ ಸಂಖ್ಯೆ 2 ಅಲ್ಲಿ ಶ್ರೊಡಿಂಗರ್Schrödingerನ ಸಮೀಕರಣ ಎಂದು ಕರೆಯಲ್ಪಡುವ ವೇವ್ ಸಮೀಕರಣವಿದೆ ಮತ್ತು 3 ಬೌಂಡರಿ ಕಂಡೀಶನ್ ಗಳಿಂದ ನಿರ್ಧರಿಸಲ್ಪಟ್ಟ ಐಗನ್ ವ್ಯಾಲ್ಯೂಗಳು ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಈ 2 ವಿಭಿನ್ನ ವಿಧಾನಗಳು ಆದರೆ ನೀವು ಕಲಿತದ್ದು ಸರಳ ಹಾರ್ಮೋನಿಕ್ ಆಂದೋಲಕಗಳಿಗೆ ಎರಡೂ ಒಂದೇ ಉತ್ತರಗಳನ್ನು ನೀಡುತ್ತವೆ ಎರಡೂ ಒಂದೇ ಉತ್ತರವನ್ನು ನೀಡುವುದು ಕೇವಲ ಕಾಕತಾಳೀಯವೇ ಅಥವಾ ಆಳವಾದ ಅರ್ಥವಿದೆಯೇ ಯಾವುದೇ ಸಂಬಂಧವಿದೆಯೇ ಅಥವಾ ಈ 2 ವಿಧಾನಗಳು ಕೇವಲ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಲ್ಪಡುತ್ತವೆಯೇ ಮುಂದಿನ 2 ಉಪನ್ಯಾಸಗಳಲ್ಲಿ ನಾವು ಏನು ಮಾಡಲಿದ್ದೇವೆಂದರೆ ವಾಸ್ತವವಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹೈಸೆನ್ಬರ್ಗ್ನ ವಿಧಾನ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಶ್ರೊಡಿಂಗರ್Schrödingerನ ವಿಧಾನವು ಒಂದೇ ಎಂದು ತಿಳಿಯಲಾಗಿದೆ ಮತ್ತು ಇದು ಶ್ರೊಡಿಂಗರ್Schrödinger ಅವರ ವಿಧಾನದಲ್ಲಿ ಕ್ವಾಂಟಿಟಿಗಳನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ ಎಂಬುದರ ಬಗ್ಗೆ ಕಲಿಸುತ್ತದೆ ಉದಾಹರಣೆಗೆ ನಾವು ಮೊಮೆಂಟಂಗೆ ಆಪರೇಟರ್ಗಳನ್ನು ಬರೆಯುತ್ತೇವೆ ಮತ್ತು ಹೀಗೆ ಈ ಉಪನ್ಯಾಸದಲ್ಲಿ ಗಣಿತದ ತಯಾರಿಕೆಯ ಸ್ವಲ್ಪ ಅಗತ್ಯವಿರುತ್ತದೆ ಆದ್ದರಿಂದ ಈ ಉಪನ್ಯಾಸವು ಮೂಲಭೂತವಾಗಿ ಶ್ರೊಡಿಂಗರ್Schrödinger ಸಮೀಕರಣದ ಪರಿಹಾರಗಳಿಗೆ ಸಂಬಂಧಿಸಿದ ಕೆಲವು ಗಣಿತದ ಅಂಶಗಳಿಗೆ ಮೀಸಲಾಗಿರುತ್ತದೆ ಆದ್ದರಿಂದ ಮೊದಲು ನಾನು ವೇವ್ ಫಂಕ್ಷನ್ ಗಳ ಆರ್ಥೋ ನೋರ್ಮಲಿಟಿ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಮತ್ತು ನಾನು ಮೊದಲು ನೋರ್ಮಲಿಟಿಯನ್ನು ವಿವರಿಸುತ್ತೇನೆ ಆರ್ಥೋ ಅಂದರೆ ಲಂಬ ಎಂದು ಆದ್ದರಿಂದ ಮೊದಲು ನಾನು 2 ಮಾರ್ಗದ ಫಂಕ್ಷನ್ನ ಆರ್ಥೋ ನಡವಳಿಕೆ ಅಥವಾ ಲಂಬ ವರ್ತನೆಯ ಬಗ್ಗೆ ಮಾತನಾಡಲಿದ್ದೇನೆ ಇದರ ಅರ್ಥವೇನೆಂದರೆ ಒಂದು ವೇವ್ ಫಂಕ್ಷನ್ m ಇದ್ದರೆ ಮತ್ತು ನನ್ನನ್ನು ನಾನು ಒಂದು ಆಯಾಮಕ್ಕೆ ಸೀಮಿತಗೊಳಿಸಲಿದ್ದೇನೆ ಒಂದು ಆಯಾಮವು ನಿಮಗೆ ಸುಲಭವಾಗಿ ಪರಿಕಲ್ಪನೆಗಳನ್ನು ನೀಡುವುದು mxn ಗುಣಾಂಶವು m ಮತ್ತು n 2 ಶಕ್ತಿಯ ಮಟ್ಟಕ್ಕೆ ಸೂಚ್ಯಂಕಗಳಾಗಿದ್ದು ಸಂಯೋಜಿತವಾದಾಗ m ≠ n ಆಗಿದ್ದರೆ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನೇ ನಾನು ವೇವ್ ಫಂಕ್ಷನ್ನ ಆರ್ಥೋಗೋನಲ್ ಗುಣಲಕ್ಷಣ ಎಂದು ಕರೆಯಲಿದ್ದೇನೆ ನಾನು ನಾವು m n ಎಂದು ಹೇಳುವಾಗ ನಾವು ಏನು ಹೇಳುತ್ತಿದ್ದೇವೆ ಎಂಬುದನ್ನು ಸ್ವಲ್ಪ ವಿವರಿಸಲು ಹೋಗುತ್ತೇನೆ ಏನೆಂದರೆ m ನೇ ಹಂತಕ್ಕೆ ಸಂಬಂಧಿಸಿದ ಶಕ್ತಿಯು nನೇ ಹಂತಕ್ಕೆ ಸಂಬಂಧಿಸಿದ ಶಕ್ತಿಯೊಂದಿಗೆ ಸಮನಾಗಿಲ್ಲದಿದ್ದರೆ ಫಂಕ್ಷನ್ನ ಆರ್ಥೋಗೋನಲ್ ಗುಣ ತೃಪ್ತಿಯಾಗಲಿದೆ ಮತ್ತು ನಾನು ಎರಡನೇ ಅಂಶವನ್ನು ವಿವರಿಸುತ್ತೇನೆ ನೋರ್ಮಲ್ ಎಂದರೆ ಅದೇ n ಗೆ nxndx ಇದು ψ2dx ಅದು 1 ಆಗಲಿದೆ ನಾವು ಗುಣಾಂಕವನ್ನು ಸ್ಥಿರವಾಗಿ ಆರಿಸುತ್ತೇವೆ ನಾವು ಸ್ಥಿರವನ್ನು ನ ಮುಂಭಾಗದಲ್ಲಿ ಆರಿಸಿಕೊಳ್ಳುತ್ತೇವೆ ಮತ್ತು ಅದು 1 ಕ್ಕೆ ಸಂಯೋಜಿಸಲ್ಪಟ್ಟಿದೆ ಇಂಟಗ್ರೇಶನ್ಅನ್ನು ∞ ರಿಂದ ಗೆ ಮಾಡಲಾಗಿದೆ ಅಂತೆಯೇ ಆರ್ಥೋಗೋನಲ್ ನಡವಳಿಕೆಯಲ್ಲಿ ಕೂಡ ∞ ರಿಂದ ∞ ಇರುತ್ತದೆ ನಾನು ಜಾರಿಯಲ್ಲಿರುವ ನೋರ್ಮಲಿಟಿಗೆ ಬರುತ್ತೇನೆ ಈ ವೇವ್ ಫಂಕ್ಷನ್ಗಳು ಆರ್ಥೋಗೋನಲ್ ಆಗಿರುತ್ತವೆ ನಾನು ಆರ್ಥೋಗೊನಾಲಿಟಿ ಮೇಲೆ ವಿವರಿಸಿದ ವಿಧಾನದ ಅರ್ಥದಲ್ಲಿ ಅನುಸರಿಸುತ್ತದೆ ಆದ್ದರಿಂದ ಅದನ್ನು ಸಾಬೀತುಪಡಿಸೋಣ ಆದ್ದರಿಂದ ಇದನ್ನು ಸಾಬೀತುಪಡಿಸಲು ನಾವು ಶ್ರೊಡಿಂಗರ್Schrödinger ಅವರ ಸಮೀಕರಣಗಳನ್ನು 22md2mdx2VxmEm ತೆಗೆದುಕೊಳ್ಳೋಣ ಇದನ್ನು ನಾನು ತೆಗೆದುಕೊಂಡರೆ ಅದು ಸಂಕೀರ್ಣವಾಗಿ ಸಂಯೋಗವಾಗಿದೆ ಎಲ್ಲಾ ನೈಜ ಪ್ರಮಾಣಗಳು ಒಂದೇ ಆಗಿರುತ್ತವೆ 22md2m dx2V ನಿಜವಾದ mx ಆಗಿರುತ್ತದೆ ಮತ್ತು E ನಿಜವಾದ m ಆಗಿರುತ್ತದೆ ಆದ್ದರಿಂದ ನಾವು ಕೇವಲ ಶ್ರೊಡಿಂಗರ್Schrödinger ಸಮೀಕರಣವನ್ನು mಗಾಗಿ ಬರೆದಿದ್ದೇವೆ ಅದು ಸಂಕೀರ್ಣ ಸಂಯುಕ್ತ ಮತ್ತು ವೇವ್ ಫಂಕ್ಷನ್ ಆಗಿದೆ ಈಗ ನಾವು ಸಾಬೀತುಪಡಿಸಬೇಕಾದರೆ ಈಗ EmEn ಆದರೆ mx mxdx0 ಎಂದು ಸಾಬೀತುಪಡಿಸುತ್ತೇನೆ ಆದ್ದರಿಂದ n ನ ಮಟ್ಟಕ್ಕೆ ಸಮೀಕರಣವನ್ನು ಬರೆಯೋಣ 22md2ndx2VxnEnn mನಿಂದ ಗುಣಿಸಿ ಎಡದಿಂದ dx ಮೇಲೆ ಇಂಟಗ್ರೇಶನ್ ಇದನ್ನು ನಾನು ಮಾಡುತ್ತಿದ್ದೇನೆ ಆದ್ದರಿಂದ ಈ ಸಮೀಕರಣವನ್ನು 22m ∞md2ndx2dx ∞mVxndxEn ∞mxndx ಎಂದು ಬರೆಯಬಹುದು ಎಲ್ಲಾ ಇಂಟಗ್ರೇಶನ್ ∞ ರಿಂದ ಗೆ ಆಗಿದೆ ಆದ್ದರಿಂದ ಅದು ಸಮೀಕರಣದ ಸಂಖ್ಯೆ 1 ನಾನು ಈ ಪದವನ್ನು ಮೊದಲ ಪದವನ್ನು ಸರಳೀಕರಿಸುತ್ತೇನೆ ಅದನ್ನು ನಾನು 22m ∞ddxψmdndxdx22m ∞dmdxdndxdx ಎಂದು ಬರೆಯಬಹುದು ಮೊದಲ ಪದವನ್ನು ಸಂಪೂರ್ಣವಾಗಿ ಇಂಟಗ್ರೇಟ್ ಮಾಡಬಹುದು ಮತ್ತು ಹಾಗೂ ಅವುಗಳ ಡಿರೈವೆಟಿವ್ಗಳೆಲ್ಲವೂ x ಗೆ ಹೋದಂತೆ 0 ಗೆ ಹೋಗುತ್ತದೆ ಆದ್ದರಿಂದ ಮೊದಲ ಪದವನ್ನು 22m ∞dmdxdndxdx ಎಂದು ಬರೆಯಬಹುದು ಆದ್ದರಿಂದ ಈ ಇಂಟಗ್ರೇಶನ್ ನಂತರ ನಾನು ಶ್ರೋಡಿಂಗರ್Schrödinger ಸಮೀಕರಣವನ್ನು 22m ∞dmdxdndxdx ∞mVxndxEn ∞mndx ಎಂದು ಬರೆಯಬಹುದು ನಾನು mಗೆ ಈ ಮೊದಲು ಮಾಡಿದ ಸಮೀಕರಣವನ್ನು ಬರೆಯುತ್ತೇನೆ 22md2mdx2VxmEmm ಈಗ ನಾನು ಮಾಡಲು ಹೊರಟಿರುವುದು ಅದನ್ನು ಬಲಭಾಗಕ್ಕೆ nನಿಂದ ಗುಣಿಸಿ dx ಅನ್ನು ∞ ರಿಂದ ಗೆ ಇಂಟಗ್ರೇಟ್ ಮಾಡುತ್ತೇನೆ ಆದ್ದರಿಂದ ಈ ಸಮೀಕರಣವು ಈಗ 22m ∞d2mdx2ndx ∞mVxndxEm ∞mndx ಆಗುತ್ತದೆ ಈ ಪದವು 22m ∞dmdxdndxdx ಗೆ ಸಮಾನವಾಗಿದೆ ಎಂದು ನಾನು ಮೊದಲೇ ಮಾಡಿದ ಟ್ರಿಕ್ ಮೂಲಕ ಮತ್ತೆ ತೋರಿಸಬಹುದು ನೀವು ಒಂದು d y d x ಅನ್ನು ತೆಗೆದುಕೊಂಡು ಅದೇ ರೀತಿ ವಿಸ್ತರಿಸಿ ಆದ್ದರಿಂದ ನಾನು ಈ 2 ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಅವುಗಳನ್ನು ಸಂಖ್ಯೆ 1 ಎಂದು ಇದು ನಾನು ಮೇಲೆ ಬರೆದಿದ್ದೇನೆ ಮತ್ತು ಸಂಖ್ಯೆ 2 ಈ ಸಮೀಕರಣವಾಗಿದೆ ಆದ್ದರಿಂದ ನನ್ನ ಬಳಿ 22m ∞dmdxdndxdx ∞mVxndxEn ∞mndx ಇದು ನನ್ನ ಸಮೀಕರಣದ ಸಂಖ್ಯೆ 1 ಮತ್ತು ಸಮೀಕರಣ ಸಂಖ್ಯೆ 2 22m ∞dmdxdndxdx ∞mVxndxEm ∞mx ಮೇಲೆ ನಕ್ಷತ್ರ ಇರಬೇಕು ಮತ್ತು d x ndx ಇದೆ ಇದು ನನ್ನ ಸಮೀಕರಣ ಸಂಖ್ಯೆ 2 1 ರಿಂದ 2 ಅನ್ನು ಕಳೆಯಿರಿ ಮತ್ತು ನೀವು ಕಳೆಯುವಾಗ ಮೊದಲನೆ ಪದ ರದ್ದಾಗುವುದನ್ನು ನೀವು ಗಮನಿಸಬಹುದು ಎರಡನೇ ಪದ ಕೂಡ ಆದ್ದರಿಂದ ನಿಮಗೆ ಉಳಿದಿರುವುದು 0 ಎಡಗಡೆಯಲ್ಲಿ ∞mndx ಗೆ ಸಮಾನವಾಗಿರುತ್ತದೆ ಮತ್ತು ಈಗ EmEnಅನ್ನು ನೀವು ಬರೆಯಬಹುದುಇದು En Em≠0 ಸೂಚಿಸುತ್ತದೆ ಎಂದರೆ ತಕ್ಷಣವೇEm ∞mndx0ಎಂದು ಅರ್ಥ ಆದ್ದರಿಂದ ವೇವ್ ಫಂಕ್ಷನ್ಗಳ ಆರ್ಥೋಗೊನಾಲಿಟಿಯ ಮೊದಲ ಗುಣವನ್ನು ನೀವು ಸಾಬೀತುಪಡಿಸುತ್ತೀರಿ ಅದು ನಮಗೆ ನಂತರ ಅಗತ್ಯವಿರುತ್ತದೆ ಮತ್ತು ಶ್ರೊಡಿಂಗರ್Schrödingerನ ಸಮೀಕರಣದ ವಿಷಯದಲ್ಲಿ ಇದು ಯಾವಾಗಲೂ ನಿಜವಾಗಲಿದೆ ಏಕೆಂದರೆ ನಮಗೆ ಶ್ರೊಡಿಂಗರ್Schrödinger ಸಮೀಕರಣದ ಪರಿಹಾರ ಮಾತ್ರ ಬೇಕಾಗಿದೆ ಐಗನ್ ಫಂಕ್ಷನ್ಗಳು ಯಾವುದರ ಐಗನ್ ವ್ಯಾಲ್ಯೂಗಳು ವಿಭಿನ್ನವಾಗಿವೆ ಅವು ಆರ್ಥೋಗೋನಲ್ ಆಗಿದೆ ಸಂಖ್ಯೆ 2 ಇದು ನಾವು ನೋರ್ಮಲಿಟಿ ಗುಣವನ್ನು ಜಾರಿಗೊಳಿಸಲಿದ್ದೇವೆ ನಂತರ ನಾನು ನೋರ್ಮಲಿಟಿಯ ವ್ಯಾಖ್ಯಾನದ ಬಗ್ಗೆ ಚರ್ಚಿಸುವಾಗ ಇದು ಮಹತ್ವವನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಈಗಾಗಲೇ EmEn ಗೆ mndx0 ಅನ್ನು ನೋಡಿದ್ದೇವೆ ಮತ್ತು ನಾವು ಅದೇ ಸೂಚ್ಯಂಕ ಮೋಡ್ ಸ್ಕ್ವೇರ್ dx 1 ಕ್ಕೆ ಸಮನಾಗಿರಬೇಕು ಎಂದು ಇಂಟಗ್ರೇಶನ್ ಮಾಡಲಿದ್ದೇನೆ ಇದು 1 ಅಲ್ಲ ಎಂದು ಭಾವಿಸೋಣ ಆದ್ದರಿಂದ n2dx ಯಾವುದೋ ಒಂದು ಸಂಖ್ಯೆಯ C ಗೆ ಸಮನಾಗಿರುತ್ತದೆ ಎಂದು ಬರೆಯೋಣ ಹಳೆಯnxCಗೆ ಸಮನಾಗಿರುವ ಹೊಸ nಅನ್ನು ನಾನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಈ ನೋರ್ಮಲಿಟಿ ಕಂಡೀಶನ್ ಅನ್ನು ಜಾರಿಗೊಳಿಸಲಾಗುವುದು ಏಕೆಂದರೆ ನಾನು ಯಾವಾಗಲೂ ಡಿಫರೆನ್ಸಿಯಲ್ ಸಮೀಕರಣದ ಪರಿಹಾರವನ್ನು ಸ್ಥಿರದಿಂದ ಗುಣಿಸಬಹುದು ಆದ್ದರಿಂದ ನಾನು ಅದನ್ನು ಮರು ವ್ಯಾಖ್ಯಾನಿಸಬಹುದು ಆದ್ದರಿಂದ ನೋರ್ಮಲಿಟಿಯನ್ನು ಜಾರಿಗೊಳಿಸಲಾಗಿದೆ ನಾನು ಸಾಮಾನ್ಯವಾಗಿ mxnxdxmnಎಂದು ಬರೆಯುತ್ತೇನೆ mn ಕ್ರೊನೆಕರ್ ಡೆಲ್ಟಾ ಆಗಿದೆ ಆದ್ದರಿಂದ ಬದಿಯಲ್ಲಿ ನಾನು m n ಆಗಿದ್ದರೆ mn0ಎಂದು ಬರೆಯುತ್ತೇನೆ ಮತ್ತು mnಆಗಿದ್ದರೆ 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಒಂದು ಆರ್ಥೋಗೊನಾಲಿಟಿಯ ಗುಣದ ಚರ್ಚೆ ಸಂಖ್ಯೆ 2 ವೇವ್ ಫಂಕ್ಷನ್ಗಳ ಮೇಲೆ ನೋರ್ಮಲಿಟಿಯನ್ನು ಜಾರಿಗೊಳಿಸಲು ಹೋಗುತ್ತೇವೆ ಮತ್ತು ಮೂರನೆಯದು ನನಗೆ ವೇವ್ ಫಂಕ್ಷನ್ಗಳ ಸಂಪೂರ್ಣತೆ ಮತ್ತೆ ಬೇಕಾಗುವುದು ಇದು ಮೂರನೆಯ ಗುಣಲಕ್ಷಣವಾಗಿದೆ ಮತ್ತು ನಾನು ಶ್ರೊಡಿಂಗರ್Schrödingerನ ಸಮೀಕರಣ 22md2ndx2VxnEnn ಅನ್ನು ಬರೆಯುವಾಗ ಮತ್ತು ಸೆಟ್ n ಇಲ್ಲಿ n 1 ರಿಂದ ರವರೆಗೆ ಹೋಗಬಹುದು ನಾನು ಅದನ್ನು ಸಾಬೀತುಪಡಿಸುತ್ತಿಲ್ಲ ಆದ್ದರಿಂದ ನೀವು ಅದನ್ನು ಊಹಿಸಿಕೊಳ್ಳುವುದುಎಂದು ಹೇಳಬಹುದು ಇದರ ಅರ್ಥವೇನೆಂದರೆ ಯಾವುದೇ ಸಾಮಾನ್ಯ ಫಂಕ್ಷನ್ ಇದನ್ನು ತೃಪ್ತಿಪಡಿಸುತ್ತದೆಯಾದರೆ ಮತ್ತು ಸೆಟ್ nನಂತೆಯೇ ಬೌಂಡರಿ ಕಂಡೀಶನ್ ಅನ್ನು ಹೊಂದಿದೆಯಾದರೆ ಅದನ್ನು n fx∑Cnnನ ಪರಿಭಾಷೆಯಲ್ಲಿ ವಿಸ್ತರಿಸಬಹುದು ಮತ್ತು ನಿಮ್ಮ ಗಣಿತಶಾಸ್ತ್ರದಿಂದ ನೀವು ನೆನಪಿಸಿಕೊಂಡರೆ ಇದು ಫೋರಿಯರ್ ಸೀರೀಸ್ದಂತೆಯೇ ಇರುತ್ತದೆ ಅಲ್ಲಿ ನಾವು ಸೈನ್ ಫಂಕ್ಷನ್ ಕೊಸೈನ್ ಫಂಕ್ಷನ್ ಮತ್ತು ಎಕ್ಸ್ಪೋನೆಂಶಿಯಲ್ ಫಂಕ್ಷನ್ ಈ ಪದಗಳನ್ನು ನೀವು ಮೊದಲೇ ಕೇಳಿರಬಹುದುಇದು ಆ ಆವರ್ತಕ ಫಂಕ್ಷನ್ಗಳಿಗೆ ಸಂಪೂರ್ಣ ಗುಂಪನ್ನು ರೂಪಿಸುತ್ತವೆ ಆದ್ದರಿಂದ ಇಲ್ಲಿ ಆವರ್ತಕತೆಗೆ ಬೌಂಡರಿ ಕಂಡೀಶನ್ಗಳಿವೆ ಇಲ್ಲಿ nನಿಂದ ಬೌಂಡರಿ ಕಂಡೀಶನ್ ತೃಪ್ತಿಗೊಂಡಿದೆ ನಾವು ಪೆಟ್ಟಿಗೆಯಲ್ಲಿರುವ ಒಂದು ಕಣದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು ಒಂದು ಪೆಟ್ಟಿಗೆಯಲ್ಲಿರುವ ಕಣವನ್ನು ನೆನಪಿಸಿಕೊಂಡರೆ ವೇವ್ ಫಂಕ್ಷನ್ ಈ ಫಂಕ್ಷನ್ ಎರಡನೆಯದು ಈ ರೀತಿ ಮೂರನೆಯದು ಈ ರೀತಿಯಾಗಿರುತ್ತದೆ ಮತ್ತು ಹೀಗೆ ಮತ್ತು ಇದು ಸಂಪೂರ್ಣ ಗುಂಪನ್ನು ರೂಪಿಸುತ್ತದೆ ಎಂದು ನಾವು ಊಹಿಸುತ್ತೇವೆ ಮತ್ತು ಆದ್ದರಿಂದ x 0 ಮತ್ತು x L ಬೌಂಡರಿಗಳಲ್ಲಿ ಕಣ್ಮರೆಯಾಗುವ ಯಾವುದೇ ಫಂಕ್ಷನ್ ಕೆಲವು ಅನಿಯಂತ್ರಿತ ಫಂಕ್ಷನ್ ಇದು ∑f ಅನ್ನು fxCn ಎಂದು ಬರೆಯಬಹುದು ನಾವು ವೇವ್ ಫಂಕ್ಷನ್ ಎಂದು ಕರೆಯುತ್ತೇವೆ ಈ ಫಂಕ್ಷನ್ಗಳು nπLx ಏಕೆಂದರೆ ಇದು ಬೌಂಡರಿ ಕಂಡೀಶನ್ ಅನ್ನು ಪೂರೈಸುತ್ತದೆ ಮತ್ತು Cn ಅನ್ನು ನಿರ್ಧರಿಸಬಹುದು ಇದರರ್ಥ ಇದು ಸಂಪೂರ್ಣ ಗುಂಪನ್ನು ರೂಪಿಸುತ್ತದೆ ವೇವ್ ಫಂಕ್ಷನ್ಗಳನ್ನು ಸಾಮಾನ್ಯಗೊಳಿಸುವುದು ಸಾಂಪ್ರದಾಯ ಎಂದು ನಾನು ಹೇಳಿದ್ದೇನೆ sin nx ಅನ್ನು ಸಾಮಾನ್ಯೀಕರಿಸಲಾಗಿಲ್ಲ ಇಂಟಗ್ರೇಶನ್ ಏನು ಎಂದು ನೋಡೋಣ ನಾನು 0 ರಿಂದ L ಗೆ ಇಂಟಗ್ರೇಟ್ ಮಾಡಿದರೆ nπLx dx ಇದು L2 ಆಗಿ ಹೊರಬರುತ್ತದೆ ಆದ್ದರಿಂದ ಅದನ್ನು ಸಾಮಾನ್ಯಗೊಳಿಸಲು ಬಾಕ್ಸ್ನಲ್ಲಿರುವ ಕಣಕ್ಕೆ ಸಾಮಾನ್ಯೀಕರಿಸಿದ ವೇವ್ ಫಂಕ್ಷನ್ sinnπxLL2 ಆಗಿರುತ್ತದೆ ಅದು 2LsinnπxL ಆಗಿರುತ್ತದೆ ಮತ್ತು ಆರ್ಥೋ ನೋರ್ಮಲಿಟಿಯು 2LsinmπxLsinnπxLdxmnಆಗಿದೆ ಆದ್ದರಿಂದmnಆದಾಗ ಅದು 1 ಆಗಿರುತ್ತದೆ ಮತ್ತು m ≠ n ಆದಾಗ ಅದು 0 ಆಗಿರುತ್ತದೆ ಅದನ್ನು ನೀವೇ ಪರಿಶೀಲಿಸಬಹುದು ಸಂಪೂರ್ಣತೆಗಾಗಿ ಅದೇ ಬೌಂಡರಿ ಕಂಡೀಶನ್ಅನ್ನು ಪೂರೈಸಬೇಕು ಇದನ್ನು Cnಗುಣಿಸು ಸಾಮಾನ್ಯೀಕರಿಸಿದ ವೇವ್ ಫಂಕ್ಷನ್ ಎಂದು ಬರೆಯಬಹುದು ಇದನ್ನು n ಎಂದು ಬರೆಯುತ್ತೇನೆಅಲ್ಲಿ n2LsinnπxLಆಗಿದೆ Cn ಅನ್ನು ನಾವು ಹೇಗೆ ನಿರ್ಧರಿಸುತ್ತೇವೆ ನಾನು f ಅನ್ನು mdx ಇಂಟಗ್ರೇಶನ್ ∞ ರಿಂದ ಇಂದ ಗುಣಿಸುತ್ತೇನೆ ಈ ಸಂದರ್ಭದಲ್ಲಿ 0 ರಿಂದ L ಆಗುತ್ತದೆ ಅದು nCn ∞mxndx ಗೆ ಸಮಾನವಾಗಿರುತ್ತದೆ ಮತ್ತು ಆರ್ಥೋ ನೋರ್ಮಲಿಟಿ ಯಿಂದ ಇದು nCnmn ಆಗುತ್ತದೆ ಮತ್ತು ಇದುCm ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು Cmಅನ್ನು ಸಹ ನಿರ್ಧರಿಸಿದ್ದೇವೆ ಅಂದರೆ ಅಲ್ಲಿ Cn ಎಂಬುದು fxndx ಅನ್ನು ಹೊರತುಪಡಿಸಿ ಬೇರೇನು ಅಲ್ಲ ಅದು ಸಂಪೂರ್ಣತೆಯ ಅಗತ್ಯಗಳು ಈಗ ನಾನು ಸಂಪೂರ್ಣತೆಯನ್ನು ಬೇರೆ ರೂಪದಲ್ಲಿ ಬರೆಯಲಿದ್ದೇನೆ ಮತ್ತು ಅದು ನಂತರ ಉಪಯುಕ್ತವಾಗಿದೆ ಡೈರಾಕ್ ಡೆಲ್ಟಾ ಫಂಕ್ಷನ್ ದೃಷ್ಟಿಯಿಂದ ಸಂಪೂರ್ಣತೆಯನ್ನು ಬರೆಯುವುದು ಆದ್ದರಿಂದ ನಾವು ಈಗ ಹೇಳಿದ್ದು fxnCnn ನಲ್ಲಿCn ∞f ಮತ್ತು ನಾನು ಈ fxnxdx ಅನ್ನು ಬರೆಯುತ್ತೇನೆ x ಒಂದು ಡಮ್ಮಿ ವೇರಿಯಬಲ್ x ನಾನು ಮೊದಲಿನದನ್ನು ಬಳಸುತ್ತಿದ್ದೇನೆ ಆದ್ದರಿಂದ ನಾನು ಅದನ್ನು ಮತ್ತೆ ಬಳಸಲು ಬಯಸುವುದಿಲ್ಲ ಮತ್ತು ನಂತರ ನಾನು fxn ∞fxnxdxn ಅನ್ನು ಹೊಂದಿದ್ದೇನೆ ನಾನು ಪದಗಳನ್ನು ಮರುಹೊಂದಿಸಬಹುದು ಮತ್ತು ಇದನ್ನು ∞dxfx ಎಂದು ಬರೆಯಬಹುದು ನಂತರ ಮೊತ್ತವನ್ನು ಒಳಗೆ ತೆಗೆದುಕೊಳ್ಳಬಹುದು ಏಕೆಂದರೆ ಅದು n ಮತ್ತು nnxn ನ ಮೇಲೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಇದನ್ನೇ ನಮಗೆ ಸಂಪೂರ್ಣತೆ ನೀಡಿದೆ ಈಗ fx ∞dxfxδx x ಎಂದು ನನಗೆ ತಿಳಿದಿದೆ ಮತ್ತು ಇದು ತಕ್ಷಣವೇ ಈ 2 ವಿಷಯಗಳು ಒಟ್ಟಿಗೆ ನನಗೆ nnxnxδx x ಹೇಳುತ್ತದೆ ನಾನು nnxnx ಅಂತೆ ಬರೆಯಬಹುದು ಮತ್ತು ಇದು ಎರಡು ಒಂದೇ ಆಗಿದೆ ಏಕೆಂದರೆ ನಾನು x ಮತ್ತು x ಸೂಚ್ಯಂಕಗಳನ್ನು ಬದಲಾಯಿಸಿದರೆ ಡೆಲ್ಟಾ ಫಂಕ್ಷನ್ಗೆ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಇದು ಸಂಪೂರ್ಣತೆಯನ್ನು ವ್ಯಕ್ತಪಡಿಸುವ ಇನ್ನೊಂದು ವಿಧಾನವಾಗಿದೆ ಆದ್ದರಿಂದ ಈ ಉಪನ್ಯಾಸವನ್ನು ಗಣಿತಶಾಸ್ತ್ರದ ಪರಿಚಯದೊಂದಿಗೆ ಸಂಖ್ಯೆ 1 n ಆರ್ಥೋನಾರ್ಮಲ್ ಫಂಕ್ಷನ್ಗಳ ಗುಂಪನ್ನು ಬರೆಯುವ ಮೂಲಕ ಮುಕ್ತಾಯಗೊಳಿಸುತ್ತೇನೆ ಮತ್ತು ಇದರ ಅರ್ಥವೇನೆಂದರೆ ∞mxnxmn ಮತ್ತು nಸಾಮಾನ್ಯೀಕರಿಸಿದ ಇತರ ಗುಣ ಸಂಪೂರ್ಣ ಗುಂಪನ್ನು ರೂಪಿಸುತ್ತದೆ ಮತ್ತು ಇದರರ್ಥ ∑nxnxδx x ಮುಂದಿನ ಉಪನ್ಯಾಸದಲ್ಲಿ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹೈಸೆನ್ಬರ್ಗ್ ಮತ್ತು ಶ್ರೊಡಿಂಗರ್Schrödinger ಅವರ ವಿಧಾನಗಳ ಸಮಾನತೆಯನ್ನು ತೋರಿಸಲು ಈ ಗುಣಲಕ್ಷಣಗಳನ್ನು ಬಳಸುತ್ತೇನೆ